ಆದ್ದರಿಂದ ನಾವು ಸೀಮಿತ ಎಲಿಮೆಂಟ್ ವಿಧಾನದ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಇದು ಅಧ್ಯಯನ ಮಾಡುತ್ತಿರುವ ಹೊಸ ವಿಧಾನವಾಗಿದೆ ಮತ್ತು ನಾವು ಪ್ರಾರಂಭದ ನಿರ್ಮಾಣವನ್ನು ವಿಂಗಡಿಸಲು ಬಯಸುವ ಮುಖ್ಯ ಆಲೋಚನೆ ಈ ತೂಕದ ಉಳಿದ ಕಲ್ಪನೆ ಆದ್ದರಿಂದ Lϕ ಮತ್ತು f ನಡುವಿನ ವ್ಯತ್ಯಾಸವನ್ನು ನೀವು ತಿಳಿದಿದ್ದರೆ ಉಳಿದದ್ದು ವ್ಯತ್ಯಾಸವಾಗಿತ್ತು ತಾತ್ತ್ವಿಕವಾಗಿ ಅದು 0 ಆಗಿರಬೇಕು ಮತ್ತು ಪರೀಕ್ಷಾ ಕಾರ್ಯ ಅಥವಾ ತೂಕದ ಕಾರ್ಯವು ನಾವು ಸರಾಸರಿ ಅರ್ಥದಲ್ಲಿ ಅದನ್ನು ಡೊಮೇನ್ನ ಮೇಲೆ 0 ಗೆ ಜಾರಿಗೊಳಿಸುತ್ತೇವೆ ಮತ್ತು ನಾವು ಇದನ್ನು ಸ್ವಲ್ಪ ಕಡಿಮೆ ಉಪ ಡೊಮೇನ್ಗಳ ಮೇಲೆ ಪುನರಾವರ್ತಿಸುತ್ತೇವೆ ಆದ್ದರಿಂದ ಈಗ ನಾವು ಆಧಾರ ಕಾರ್ಯಗಳ ಬಗೆಗಳ ಬಗ್ಗೆ ಸಂಕ್ಷಿಪ್ತ ಚರ್ಚೆಯನ್ನು ನಡೆಸುತ್ತೇವೆ ಆದ್ದರಿಂದ ಈಗ ಒಂದು ಆಯಾಮದ ಆಧಾರಿತ ಕಾರ್ಯಗಳಿಗೆ ಬರುತ್ತಿದೆ ಆದ್ದರಿಂದ ಇದು ನಿಜವಾಗಿಯೂ ಸುಲಭವಾದ ಭಾಗವಾಗಿದೆ 1 ಡಿ ಸಮಸ್ಯೆಯನ್ನು ವಿವೇಚಿಸುವ ಅತ್ಯಂತ ಸರಳ ಮಾರ್ಗ ಯಾವುದು ವಿದ್ಯಾರ್ಥಿ ಸಾಲು ವಿಭಾಗ ಲೈನ್ ಸಿಗ್ಮೆಂಟ್ ಸಾಲು ವಿಭಾಗಗಳು ಲೈನ್ ಸಿಗ್ಮೆಂಟ್ ಸರಿ ಆದ್ದರಿಂದ ನಾವು ನಿಖರವಾಗಿ ಈ ರೀತಿಯ ಲೈನ್ ಸೆಗ್ಮೆಂಟ್ ಭಾಷೆಯನ್ನು ಹೊಂದಿದ್ದೇವೆ ಮತ್ತು ನಾವು ಇದನ್ನು ಈ ರೀತಿ ವಿವೇಚಿಸುತ್ತೇವೆ ಕೆಲವು x 0 ರಿಂದ x ಗೆ ಆ ರೀತಿ ಇರುತ್ತದೆ ಮತ್ತು ಈ ಸಮಸ್ಯೆಯ ಗೊತ್ತಿಲ್ಲದ್ದು ಯಾವುವು ಎಂಬುದನ್ನು ನಾವು ನಿರ್ಧರಿಸಬೇಕು ಆದ್ದರಿಂದ ನಾವು ಉದಾಹರಣೆಗೆ ಹೇಳುವ ಗೊತ್ತಿಲ್ಲದ್ದು ಈ ನೋಡ್ಗಳಲ್ಲಿನ ಕಾರ್ಯದ ಮೌಲ್ಯವಾಗಬಹುದು ಈಗ ನಾವು ಇಲ್ಲಿ ಒಂದು ವಿಭಾಗವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಈ ವಿಭಾಗವನ್ನು ಇಲ್ಲಿಗೆ ತೆಗೆದುಕೊಳ್ಳಿ ಆದ್ದರಿಂದ ಇದನ್ನು FEM ನಲ್ಲಿ ನಾವು ಅದನ್ನು ಸೆಗ್ಮೆಂಟ್ ಎಂದು ಕರೆಯುವುದಿಲ್ಲ ಅದನ್ನು ನಾವು ಎಲಿಮೆಂಟ್ ಎಂದು ಕರೆಯುತ್ತೇವೆ ಆದರೆ 1ಡಿ ಯಲ್ಲಿ ಎಲಿಮೆಂಟ್ ಎಂಬ ಪದವನ್ನು ನೀವು ಕೇಳಿದಾಗ ನೀವು ಲೈನ್ ಸೆಗ್ಮೆಂಟ್ ಬಗ್ಗೆ ಯೋಚಿಸಬೇಕು ಆದ್ದರಿಂದ ನಾವು ಈ ಅಂಶವನ್ನು ಕರೆಯುತ್ತೇವೆ ಆದ್ದರಿಂದ ಈ ರೀತಿಯಾಗಿ ಸೀಮಿತ ಅಂಶಗಳಲ್ಲಿ ಸಾಕಷ್ಟು ಸೀಮಿತ ಅಂಶ ವಿಧಾನವು ಈ ಸಂಪೂರ್ಣ ವಿಧಾನವನ್ನು ರೂಪಿಸುತ್ತದೆ ಆದ್ದರಿಂದ ಈ ಇದನ್ನು ಇಲ್ಲಿಯೇ ಜೂಮ್ ಮಾಡೋಣ ಈಗ ಪ್ರತಿ ಅಂಶಕ್ಕೂ ನಾನು ಕೆಲವು ರೀತಿಯ ಬೇಸಸ್ ಕಾರ್ಯಗಳನ್ನು ಎಂದು ವ್ಯಾಖ್ಯಾನಿಸೋನ ಆದ್ದರಿಂದ ಇದು ನೀವು ಇಲ್ಲಿಯವರೆಗೆ ನೋಡಿದ್ದಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತದೆ ಉದಾಹರಣೆಗೆ ನಾವು ಸೀಮಿತ ವ್ಯತ್ಯಾಸ ವಿಧಾನವನ್ನು ಚರ್ಚಿಸುವಾಗ ವಿವಿಧ ನೋಡ್ಗಳಲ್ಲಿನ ಕಾರ್ಯದ ಮೌಲ್ಯಗಳು ತಿಳಿದಿಲ್ಲ ಮತ್ತು ನಾವು ನಮ್ಮ ಸಮೀಕರಣಗಳನ್ನು ಆ ಬಲದಿಂದ ರೂಪಿಸುತ್ತೇವೆ ಈಗ ನಾವು ಏನು ಮಾಡುತ್ತೇ ವೇಂದರೆ ಆ ಗೊತ್ತಿಲ್ಲದ್ದು ಅವೆ ಆಗಿವೆ ನೋಡ್ಗಳ ಮೌಲ್ಯ ಆದರೆ ನಾವು ಒಂದು ರೀತಿಯ ಸುಗಮ ಕಾರ್ಯವನ್ನು ರಚಿಸುತ್ತೇವೆ ಅದು ಈ ನೋಡ್ ಮೌಲ್ಯಗಳ ನಡುವೆ ಇಂಟರ್ಪೋಲೇಟ್ಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಸರಿ ಮೊದಲು ನೀವು ಈಗಾಗಲೇ ನೋಡಿದ ಯಾವುದನ್ನಾದರೂ ವ್ಯಾಖ್ಯಾನಿಸೋಣ ಆದ್ದರಿಂದ N1e ಸರಿ ಪ್ರತಿಯೊಂದೂ ಅಂಶವು ಎರಡು ಆಧಾರ ಕಾರ್ಯಗಳನ್ನು ಹೊಂದಿದೆ ಮತ್ತು ಅವು ಹೇಗೆ ಕಾಣುತ್ತವೆ ಎಂದು ನೋಡೋಣ ಆದ್ದರಿಂದ N1e ನ್ನು ನಾನು x2e x ಎಂದು ಬರೆಯಲು ಹೋಗುತ್ತಿದ್ದೇನೆ ಆದ್ದರಿಂದ ಇದು x1e x2e ಆಗಿದೆ ಆದ್ದರಿಂದ ಇದು ಇಥ್ ಸೆಗ್ಮೆಂಟ್ ಅಥವಾ ಇಥ್ ಎಲಿಮೆಂಟ್ ಆಗಿದೆ ನಾನು ಜೂಮ್ ಮಾಡುತ್ತಿದ್ದೇನೆ ಮತ್ತು ನಂತರ ಇಲ್ಲಿ ತೋರಿಸುತ್ತಿದ್ದೇನೆ ಮತ್ತು 1ಡಿ ಯಲ್ಲಿರುವ ಪ್ರತಿಯೊಂದು ಅಂಶವು ಎಷ್ಟು ನೋಡ್ಗಳನ್ನು ಹೊಂದಿರುತ್ತದೆ 2 ನೋಡ್ಗಳು ಎಡ ನೋಡ್ ಮತ್ತು ಬಲ ನೋಡ್ ಸರಿ ಆದ್ದರಿಂದ ನಾವು ಎಡ ನೋಡ್ ಅನ್ನು ಸಬ್ಸ್ಕ್ರಿಪ್ಟ್ 1 ಮತ್ತು ಬಲ ನೋಡ್ ಅನ್ನು ನಾನು ಸಬ್ಸ್ಕ್ರಿಪ್ಟ್ 2 ಎಂದು ಕರೆಯುತ್ತಿದ್ದೇನೆ ಆದ್ದರಿಂದ ನಾನು ಯಾವುದೇ ಅಂಶವನ್ನು ತೆಗೆದುಕೊಂಡರೆ ಪ್ರತಿಯೊಂದು ಅಂಶವು ಸ್ಥಳೀಯ 1 ಮತ್ತು 2 ಎಡ ಮತ್ತು ಬಲ ವನ್ನು ಹೊಂದಿರುವ ಸ್ಥಳೀಯ ಸಂಖ್ಯೆಯಿದೆ ಆದ್ದರಿಂದ ನೀವು ಇದನ್ನು ನೋಡಿದರೆ ಈ ಕಾರ್ಯವು ಮೊದಲ ಆಧಾರ ಬೇಸಸ್ ಕಾರ್ಯವಾಗಿದೆ ಆದ್ದರಿಂದ ಇದನ್ನು ಅಂಶಎಲಿಮೆ೦ಟ್ e ಮೇಲೆ ಮಾತ್ರ ವ್ಯಾಖ್ಯಾನಿಸಲಾಗಿದೆ ಮತ್ತು ಅದು ಹೊರಗೆ ಶೂನ್ಯವಾಗಿರುತ್ತದೆ ಆದ್ದರಿಂದ ನೀವು ಈ ಕಾರ್ಯವನ್ನು ಅಂಶಎಲಿಮೆ೦ಟ್ ದ ಹೊರಗೆ ಬಳಸಬಾರದು ಈ ಕಾರ್ಯವನ್ನು ಅಂಶಎಲಿಮೆ೦ಟ್ N1e ದ ಮೇಲೆ ಮಾತ್ರ N2e ಬಗ್ಗೆ ಏನು ಇದು ವಿರೋಧಿ ಸಮ್ಮಿತೀಯ ವ್ಯಾಖ್ಯಾನವಾಗಿದೆ ವಿದ್ಯಾರ್ಥಿ ಎರಡು ಆಧಾರ ಬೆಸಸ್ ಕಾರ್ಯಗಳಿವೆ ಒಂದು ಅಂಶಕ್ಕೆ ಎರಡು ಆಧಾರ ಬೆಸಸ್ ಕಾರ್ಯಗಳಿವೆ ಮತ್ತು ಇವು ಆ ಎರಡು ಆಧಾರ ಬೆಸಸ್ ಕಾರ್ಯಗಳಾಗಿವೆ ಆದ್ದರಿಂದ ನಮಗೆ 2 ಏಕೆ ಬೇಕು ಎಂದು ನೋಡೋಣ ಆದ್ದರಿಂದ ಏನು ಇದು ಮೊದಲನೆಯದು ವಿದ್ಯಾರ್ಥಿ ಇದು ಒಂದು ಅಂಶವು ಪ್ರದೇಶದ ವಿಭಾಗವನ್ನು ಒಳಗೊಂಡಿರುತ್ತದೆ ಮತ್ತು ಆ ಅಂಶಗಳು ತಿನ್ನುವೆ ಒಂದು ಅಂಶ ಎಲಿಮೆ೦ಟ್ ವು ವಿಭಾಗವನ್ನು ಒಳಗೊಂಡಿರುತ್ತದೆ ಮತ್ತು ನನ್ನ ಪ್ರಕಾರ ಅಂಶ ಎಲಿಮೆ೦ಟ್ ವು ಒಂದು ವಿಭಾಗವಾಗಿದೆ ಮತ್ತು ಆ ವಿಭಾಗವು ಅದರ ಮೇಲೆ 2 ನೋಡ್ಗಳನ್ನು ಹೊಂದಿರುತ್ತದೆ ಮತ್ತು ಅಂಶ ಎಲಿಮೆ೦ಟ್ ವು ಅದರ ಮೇಲೆ ಎರಡು ಆಧಾರ ಕಾರ್ಯಗಳನ್ನು ವ್ಯಾಖ್ಯಾನಿಸುತ್ತದೆ FEM ಸಾಹಿತ್ಯದಲ್ಲಿ ಈ ಆಧಾರ ಕಾರ್ಯಗಳನ್ನು ಆಕಾರ ಕಾರ್ಯಗಳು ಶೇಪ್ ಫಾ೦ಕ್ಷನ್ ಎಂದೂ ಕರೆಯುತ್ತಾರೆ ಆದ್ದರಿಂದ ಈ ಪದವನ್ನು ಪರ್ಯಾಯವಾಗಿ ಬಳಸುವುದನ್ನು ನೀವು ಕೇಳುತ್ತೀರಿ ಆದ್ದರಿಂದ ನೀವು ಶೇಪ್ ಫಾ೦ಕ್ಷನ್ ಓದಿದಾಗ ಗೊಂದಲಕ್ಕೀಡಾಗಬೇಡಿ ಅದರರ್ಥ ಬೆಸಸ್ ಫಾ೦ಕ್ಷನ್ ಎಂದರ್ಥ ಆದ್ದರಿಂದ ಶೇಪ್ ಫಾ೦ಕ್ಷನ್ ಅಥವಾ ಬೆಸಸ್ ಫಾ೦ಕ್ಷನ್ ಎಂದರೆ ಒಂದೇ ವಿಷಯ ಅವುಗಳಲ್ಲಿ ಎರಡು ಏಕೆ ಬಳಸುತ್ತಿದ್ದೇವೆ ಎಂದು ಈಗ ನಾವು ತಿಳಿದುಕೊಳ್ಳುತ್ತೇವೆ ಅದು ತುಂಬಾ ಸುಂದರವಾದ ಜ್ಯಾಮಿತೀಯ ಆಸ್ತಿ ಜಯಾಮೆಟ್ರಿಕ್ ಲಕ್ಷಣ ಮಾತ್ರ ಆದ್ದರಿಂದ ನಾನು ಮೊದಲ ಆಧಾರ ಕಾರ್ಯವನ್ನು ಯೋಜಿಸಿದರೆ ಅದು ಹೇಗೆ ಕಾಣುತ್ತದೆ ಆದ್ದರಿಂದ ಇದು ಇಲ್ಲಿ ನನ್ನ x1e ಎಂದು ಹೇಳೋಣ ಇದು ಇಲ್ಲಿ ನನ್ನ x2e ಆಗಿದೆ ಆದ್ದರಿಂದ ಈ ಮೊದಲ ಆಕಾರದ ಕಾರ್ಯವು ಈ ನೋಡ್ನಲ್ಲಿ x ನಲ್ಲಿನ ಮೌಲ್ಯವು x1e ಗೆ ಸಮನಾಗಿರುತ್ತದೆ ಅದರ ಮೌಲ್ಯ ಏನು ವಿದ್ಯಾರ್ಥಿ 1 ಆದ್ದರಿಂದ ಅದರ ಮೌಲ್ಯವನ್ನು ನಾವು ಇಲ್ಲಿ 1 ಎಂದು ಹೇಳೋಣ ಮತ್ತು x2e ನಲ್ಲಿ ವಿದ್ಯಾರ್ಥಿ 0 0 ಸರಿ ಆದ್ದರಿಂದ ಇದು ಒಂದು ಮತ್ತು ಅದು ರೇಖಾತ್ಮಕ ವಾಗಿರುವುದರಿಂದ ಅದು ನೇರ ರೇಖೆಯಾಗಿದೆ ಆದ್ದರಿಂದ ಮೊದಲ ಆಕಾರದ ಕಾರ್ಯವು ಶೇಪ್ ಫಾ೦ಕ್ಷನ್ ಹೀಗಿರುತ್ತದೆ ಎರಡನೇ ಆಕಾರದ ಕಾರ್ಯದ ಶೇಪ್ ಫಾ೦ಕ್ಷನ್ ಹೇಗಿರುತ್ತದೆ ಇನ್ನೊಂದು ಬಗೆ ಆದ್ದರಿಂದ ಇದು x1e ನಲ್ಲಿ 0 ಆಗಿರುತ್ತದೆ ಮತ್ತು ನಂತರ x2e ದಲ್ಲಿ 1 ಮೌಲ್ಯಕ್ಕೆ ಹೋಗುತ್ತದೆ ಈಗ ನಾನು ನಿಮಗೆ ಹೇಳಿದರೆ ನಾನು aN 1e bN 2e ತೆಗೆದುಕೊಂಡರೆ ಇದು ಹೇಗಿರುತ್ತದೆ ವಿದ್ಯಾರ್ಥಿ ಟ್ರೆಪೆಜಿಯಂ ಇದು ಟ್ರೆಪೆಜಿಯಂನಂತೆ ಕಾಣಿಸುತ್ತದೆ ಆದ್ದರಿಂದ ಇಲ್ಲಿ ಮೊದಲು ಈ ಕಾರ್ಯವು ಯಾವ ಮಟ್ಟದಲ್ಲಿ ಬಹುಪದೀಯವಾಗಿದೆ ವಿದ್ಯಾರ್ಥಿ ಮೊದಲು ಮೊದಲು ಮೊದಲ ಪದವಿ ಎರಡೂ ರೇಖೀಯ x ಪದವನ್ನು ಹೊಂದಿದೆ ಆದ್ದರಿಂದ ಒಟ್ಟಾರೆಯಾಗಿ ಇದು ರೇಖೀಯವಾಗಿದೆ ಮತ್ತು x1e ನಲ್ಲಿ ಈ ಕಾರ್ಯದ ಮೌಲ್ಯಗಳು ಯಾವುವು x1e ನಲ್ಲಿ x ನಲ್ಲಿ ಈ ಕಾರ್ಯದ ಮೌಲ್ಯ ಏನು ವಿದ್ಯಾರ್ಥಿ ಎ ಅದು ಸರಿ ಆದ್ದರಿಂದ ಇದು x2e ನಲ್ಲಿನ ಮೌಲ್ಯವೇನು ವಿದ್ಯಾರ್ಥಿ ಬಿ ಬಿ ಸರಿ ಆದ್ದರಿಂದ ಇದು ಬಿ ಆಗಿದ್ದರೆ ಮತ್ತು ಅದು ರೇಖೀಯ ಎಂದು ನಮಗೆ ತಿಳಿದಿದೆ ಸರಿ ಆದ್ದರಿಂದ ಈ ಕಾರ್ಯವು ಮೂಲತಃ ಸರಿ ಆದ್ದರಿಂದ ಈ ಎರಡು ಶೇಪ್ ಫಾ೦ಕ್ಷನ್ ನ್ನು ಬೆಸಸ್ ಫಾ೦ಕ್ಷನ್ ನಾಗಿ ನಿರ್ಮಿಸುವ ಮೂಲಕ ಬಳಸುವುದರ ಮೂಲಕ ನೀವು ಏನು ಅನುಮತಿಸುತ್ತಿದ್ದೀರಿ ನಿಮ್ಮ ಗೊತ್ತಿಲ್ಲದ ಕಾರ್ಯವನ್ನು ನೀವು ಅನುಮತಿಸುತ್ತಿದ್ದೀರಿ ಈ ವಿಷಯದಲ್ಲಿ ನೀವು 2 ನೋಡ್ಗಳ ನಡುವೆ ಸರಾಗವಾಗಿ ಬದಲಾಗುವ ರೇಖೀಯ ಕಾರ್ಯವಾಗಿದೆ ಆದ್ದರಿಂದ ಇದರ ಪ್ರಯೋಜನವೆಂದರೆ ಉದಾಹರಣೆಗೆ ನಾನು ಈ ಬಿ ಅನ್ನು ಇಲ್ಲಿಂದ ತೆಗೆದುಹಾಕಿ ಮತ್ತು ಈ ಅಂಶದ ಎಲಿಮೆ೦ಟ್ ಪಕ್ಕದ ಒಳಭಾಗದಲ್ಲಿ ಇಟ್ಟರೆ ಆದ್ದರಿಂದ ಇದು ಎಲಿಮೆಂಟ್ ಇ ಆಗಿದ್ದರೆ ಇದು ಎಲಿಮೆಂಟ್ ಇ ಪ್ಲಸ್ 1 ಆಗಿದ್ದರೆ ಅದರ ಪಕ್ಕದಲ್ಲಿ ನಾನು ಅದರ ಮುಂದಿನ ಅಂಶವನ್ನು ಅರ್ಥೈಸುತ್ತೇನೆ ಈ ಅಂಶವು ಎಲಿಮೆ೦ಟ್ ಎರಡು ಆಕಾರವನ್ನು ಶೇಪ್ ಫಾ೦ಕ್ಷನ್ ಹೊಂದಿರುತ್ತದೆ ಮತ್ತು ಹೊಂದಿಯೇ ಇರುತ್ತದೆ ನಿಸ್ಸಂಶಯವಾಗಿ 1 ನೋಡ್ ಸಾಮಾನ್ಯವಾಗಿದೆ ಆದ್ದರಿಂದ ಮುಂದಿನ ರೀತಿಯ ಕಾರ್ಯವು ಈ ರೀತಿಯಾಗಿ ಹೋಗಬಹುದಾದರೆ ಈ ಹಂತದಲ್ಲಿ ಮೌಲ್ಯವನ್ನು ಅವಲಂಬಿಸಿ ಅದು ಮೌಲ್ಯ ಏನೇ ಇರಲಿ ಸರಿ ಎಂದು ಹೇಳೋಣ ಆದ್ದರಿಂದ ಇದನ್ನು ನಿರ್ಮಿಸುವ ಮೂಲಕ ಅದು ತುಂಡು ರೇಖೀಯವಾಗಿದೆ ಮತ್ತು ಇದರಿಂದ ಹೊರಬರುವುದನ್ನು ನೀವು ನೋಡಬಹುದಾದ ಉತ್ತಮ ಲಕ್ಷಣ ಯಾವುದು ಗ್ರೀನ್ ಕರ್ವ್ ನೀಡಿದ ಕಾರ್ಯ ವಿದ್ಯಾರ್ಥಿ ನಿರಂತರ ಕನಿಷ್ಠ ನಿರಂತರ ಹಿಂದೆ ನಾವು ನಾಡಿ ಪಲ್ಸ್ ಕಾರ್ಯಗಳನ್ನು ಮಾಡಿದಾಗ ನಿಮಗೆ ನೆನಪಿದ್ದರೆ ಹೇಳಿ ನಾವು ಏನು ಮಾಡುತ್ತೇವೆ ನಾವು ಇದನ್ನು ಮತ್ತೆ ಭಾಗಗಳಾಗಿ ವಿಭಜಿಸಿದ್ದೇವೆ ಮತ್ತು ಇಲ್ಲಿ ನಾಡಿ ಪಲ್ಸ್ 1 ಗೆ ಕೆಲವು ಮೌಲ್ಯವಿದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ನಾನು ಇದನ್ನು ಈ ನಾಡಿ ಪಲ್ಸ್ 2 ರಂತೆ ಬರೆದಿದ್ದೇನೆ ವಿದ್ಯಾರ್ಥಿ ಬೇರೆ ಕೆಲವು ಮೌಲ್ಯ ಕೆಲವು ಇತರ ಮೌಲ್ಯಗಳು ಒಂದು ನಾಡಿ ಪಲ್ಸ್ ಆಧಾರದ ಮೇಲೆ ತೆಗೆದುಕೊಳ್ಳುವಂತೆ ಒತ್ತಾಯಿಸುವ ಮೂಲಕ ಕಾರ್ಯವು ನಿರಂತರವಾಗಿದ್ದರೂ ಸಹ ನಾನು ಅದನ್ನು ಸ್ಥಗಿತಗೊಳಿಸುವಂತೆ ಒತ್ತಾಯಿಸುತ್ತಿದ್ದೇನೆ ಆದ್ದರಿಂದ ನಾನು ಕಾರ್ಯವನ್ನು ಸ್ವತಃ ವ್ಯಕ್ತಪಡಿಸುವ ರೀತಿಯಲ್ಲಿ ನಾನು ಸಂಖ್ಯಾ ದೋಷವನ್ನು ಪರಿಚಯಿಸುತ್ತಿದ್ದೇನೆ ಬದಲಾಗಿ ನಾನು ಈ ರೀತಿಯ ಕಾರ್ಯಗಳನ್ನು ಬಳಸಿದರೆ ನಾನು ಸ್ವಲ್ಪ ಉತ್ತಮವಾಗಿ ಮಾಡುತ್ತಿದ್ದೇನೆ ವಿದ್ಯಾರ್ಥಿ ಸರ್ ನಮ್ಮ ಕಾರ್ಯದೊಂದಿಗೆ ನಾವು ಪ್ರಯತ್ನಿಸದ ಏಕೈಕ ವಿಷಯ ಇದು ನಿಖರವಾಗಿ ಹೇಳುವುದಾದರೆ ತ್ರಿಕೋನ ನಾಡಿ ಪಲ್ಸ್ ಹಕ್ಕಿನ ಸಂದರ್ಭದಲ್ಲಿ ನಾವು ಈ ಮೊದಲು ಅಧ್ಯಯನ ಮಾಡಿದ್ದು ಸರಿ ಆದ್ದರಿಂದ FEM ನಾಡಿಪಲ್ಸ್ ಆಧಾರವನ್ನು ಪರಿಗಣಿಸುವುದಿಲ್ಲ ಆದರೆ ನೀವು ಹಿಂದಿನ ವಿಧಾನಗಳಲ್ಲಿ ನಾಡಿಪಲ್ಸ್ ಆಧಾರವನ್ನು ಬಳಸಬಹುದು ಮತ್ತು ನೀವು ಸ್ವಲ್ಪ ದೋಷಗಳನ್ನು ಪಡೆದುಕೊಂಡಿದ್ದೀರಿ ಆದ್ದರಿಂದ ನಾನು ಹೇಳಿದಂತೆ ಇದು ಹೊಸತೇನಲ್ಲ ವಾಸ್ತವವಾಗಿ ಈ ಬಹುಪದಗಳನ್ನು ನಾವೆಲ್ಲರೂ ಕರೆಯುತ್ತೇವೆ ಎಂದು ತಿಳಿದಿದ್ದೇವೆ ವಿದ್ಯಾರ್ಥಿ ಲಾಗ್ರೇಂಜ್ ಲಾಗ್ರೇಂಜ್ ಬಹುಪದಗಳು ಪೊಲಿನಾಮಿಯಲ್ ಆದ್ದರಿಂದ ಲಾಗ್ರೇಂಜ್ ಬಹುಪದಗಳು ಪೊಲಿನಾಮಿಯಲ್ ನಿಮಗೆ ಬೇಕಾದಷ್ಟು ಆಯಾಮಗಳಲ್ಲಿ FEM ಗೆ ಕೇಂದ್ರವಾಗಿವೆ ಎಲ್ಲವೂ ಈ ಲಾಗ್ರೇಂಜ್ ಬಹುಪದಗಳಿಂದ ಪೊಲಿನಾಮಿಯಲ್ ಗಳಿಂದ ನಿರ್ಮಿಸಲ್ಪಟ್ಟಿದೆ ಇದಕ್ಕಿಂತಲೂ ನೀವು ಉತ್ಸಾಹಭರಿತರಾಗಿ ಹೋಗಬಹುದು ನೀವು ಸಹ ರೇಖೀಯವಾಗಿ ಏಕೆ ನಿಲ್ಲಿಸಬಹುದು ವಿದ್ಯಾರ್ಥಿ ಚತುರ್ಭುಜಕ್ಕೆಕ್ವಾಡ್ರಾಟಿಕ್ ಕ್ಕೆ ಹೋಗಿ ಚತುರ್ಭುಜಕ್ಕೆ ಹೋಗಿ ಆದರೆ ನಿಮಗೆ ಅಲ್ಲಿ ಹೆಚ್ಚು ಏನು ಬೇಕು ಎಂದರೆ ನನ್ನ ಪ್ರಕಾರ ನಿಮಗೆ ಇನ್ನೇನು ಬೇಕು ನಿಮ್ಮ ಅಪರಿಚಿತರು ಹೆಚ್ಚುತ್ತಾರೆಯೇ ಉತ್ಪನ್ನದ ಬಗ್ಗೆ ಏನು ಆದ್ದರಿಂದ ನಾನು ಇಲ್ಲಿ ತೋರಿಸಿರುವ ಈ ಕಾರ್ಯವು ವ್ಯತ್ಯಾಸವಲ್ಲ ನಾನು ಅರ್ಥವಲ್ಲ ವಿದ್ಯಾರ್ಥಿ ಭಿನ್ನ ಉತ್ತಮವಾದ ನೋಡ್ ಪಾಯಿಂಟ್ನಲ್ಲಿ ವ್ಯತ್ಯಾಸವಿದೆ ಆದರೆ ಅದರ ನಡುವೆ ವಿದ್ಯಾರ್ಥಿ ಇನ್ನೂ ಒಂದು ಅಂಶ ನಿಖರವಾಗಿ ನೀವು ಇದಕ್ಕೆ ಒಂದು ಚತುರ್ಭುಜ ಅಂದಾಜು ಪರಿಚಯಿಸಲು ಬಯಸಿದರೆ ನನಗೆ ಇಲ್ಲಿ ಇನ್ನೂ ಒಂದು ನೋಡ್ ಅಗತ್ಯವಿದೆ ಆದ್ದರಿಂದ ನಿಮಗೆ ತಿಳಿದಿರದಗೊತ್ತಿಲ್ಲದ ಸಂಖ್ಯೆ ಗಳು ಎಷ್ಟು ವಿದ್ಯಾರ್ಥಿ ಹೆಚ್ಚಾಗುತ್ತದೆ ಸರಿ ಹೆಚ್ಚಾಗುತ್ತದೆ ಆದರೆ ಅಂಶ ಎಲಿಮೆ೦ಟ್ ಅದೇ ಆಗಿರುತ್ತದೆ ಅಂಶ ಎಲಿಮೆ೦ಟ್ ಇದು ಈಗ ನೀವು ಈ ಅಂಶ ಎಲಿಮೆ೦ಟ್ ದಲ್ಲಿ ನಾನು ಎಷ್ಟು ಆಕಾರ ಕಾರ್ಯಗಳನ್ನು ಶೇಪ್ ಫಾ೦ಕ್ಷನ್ ಬಯಸುತ್ತೇನೆ ಎಷ್ಟು ಗೊತ್ತಿಲ್ಲದ್ದು ಎಂದು ಹೇಳಬಹುದು ಅವುಗಳನ್ನು ಉನ್ನತ ಕ್ರಮಾಂಕದ ಅಂಶಎಲಿಮೆ೦ಟ್ ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಕೆಲವು ಜನರು ಇದನ್ನು ಮೊದಲ ಆದೇಶದ ಅಂಶ ಎಂದು ಕರೆಯುತ್ತಾರೆ ಕೆಲವರು ಇದನ್ನು ವಿಭಿನ್ನ ಸಂಪ್ರದಾಯಗಳನ್ನು ಅವಲಂಬಿಸಿ ಅದನ್ನು ಶೂನ್ಯ ಆದೇಶದ ಅಂಶ ಎಂದು ಕರೆಯುತ್ತಾರೆ ಆದ್ದರಿಂದ ನಾವು ಇದನ್ನು ಮೊದಲ ಆದೇಶದ ಅಂಶ ಎಲಿಮೆ೦ಟ್ ಎಂದು ಕರೆಯುತ್ತೇವೆ ವಿದ್ಯಾರ್ಥಿ ನಾವು ಸಂಖ್ಯೆಯನ್ನು ಹೆಚ್ಚಿಸುತ್ತೇವೆ ಹೌದು ನಾನು ಪರಿಚಯಿಸಿದರೆ ಸರಿ ಆದ್ದರಿಂದ ನಾನು ಇಲ್ಲಿ ಇನ್ನೊಂದು ನೋಡ್ ಅನ್ನು ಪರಿಚಯಿಸಿದರೆ ನನ್ನ ಅಂಶವನ್ನು ಚಿಕ್ಕದಾಗಿಸಬಹುದು ಮತ್ತು ಅವುಗಳ ನಡುವೆ ರೇಖೀಯ ತುಂಡು ರೇಖೀಯತೆಯನ್ನು ಹೊಂದಬಹುದು ಅಥವಾ ನಾನು ಅಂಶದ ಗಾತ್ರವನ್ನು ಒಂದೇ ರೀತಿ ಇಟ್ಟುಕೊಳ್ಳಬಹುದು ಮತ್ತು ಈಗ ಅದರ ನಡುವೆ ಚತುರ್ಭುಜವನ್ನುಕ್ವಾಡ್ರಾಟಿಕ್ ಬಳಸಬಹುದು ಎರಡೂ ಸಾಧ್ಯತೆಗಳು ಅಸ್ತಿತ್ವದಲ್ಲಿವೆ ಮತ್ತು ಎರಡೂ ನಿಮಗೆ ವಿಭಿನ್ನ ಗುಣಮಟ್ಟದ ಪರಿಹಾರಗಳನ್ನು ನೀಡುತ್ತವೆ ಕಾರ್ಯವನ್ನು ನೀವು ಚತುರ್ಭುಜ ಎಂದು ಕರೆಯುವ ಮೂಲಕ ನೀವು ಪಡೆಯುತ್ತೀರಿ ನೀವು ನಿರಂತರತೆಯ ಹೊರತಾಗಿ ಪರಿಹಾರದ ಮೇಲೆ ಉತ್ತಮ ಗುಣಲಕ್ಷಣಗಳನ್ನು ಜಾರಿಗೊಳಿಸಲು ಸಾಧ್ಯವಾಗುತ್ತದೆ ನೀವು ಸಹ ವ್ಯತ್ಯಾಸವನ್ನು ಸರಿಯಾಗಿ ಪಡೆಯಬಹುದು ಆದ್ದರಿಂದ ಅವುಗಳು ವ್ಯಾಪಾರ ವಹಿವಾಟುಗಳಾಗಿವೆ ಗಣಿತವು ಸ್ವಲ್ಪ ಹೆಚ್ಚು ಸಂಕೀರ್ಣಗೊಳ್ಳುತ್ತದೆ ನೀವು ಇಲ್ಲಿ ಹೇರುವ ಬಹುಪದಗಳ ಉನ್ನತ ಕ್ರಮ ಸರಿ ಆದ್ದರಿಂದ ನನ್ನ ಪ್ರಕಾರ ಇದು ನೀವು ಈಗಾಗಲೇ ನೋಡಿದ ಸಂಗತಿಯಾಗಿದೆ ಆದ್ದರಿಂದ ನಾವು ಎರಡು ಆಯಾಮಗಳಿಗೆ ಹೋಗುವ ಮೊದಲು ಈ ಕುರಿತು ಯಾವುದೇ ಪ್ರಶ್ನೆಗಳು ನಿಮ್ಮಲ್ಲಿ ಎರಡು ನೋಡ್ಗಳಿದ್ದರೆ ನೀವು 2 ನೋಡ್ಗಳನ್ನು ಹೊಂದಿದ್ದರೆ ಮತ್ತೆ ಹೇಳಬಹುದು ವಿದ್ಯಾರ್ಥಿ ಬಹುಪದ ಇನ್ನೂ ಆಗಿರಬಹುದು ನೀವು 2 ನೋಡ್ಗಳೊಂದಿಗೆ ಬಳಸಬಹುದೇ ನೀವು ಯೋಚಿಸುತ್ತಿರುವುದು ನಿರ್ದಿಷ್ಟ ಮಧ್ಯಂತರದಲ್ಲಿ ಒಂದು ಕಾರ್ಯದ ಅವಿಭಾಜ್ಯವಾದ ಗೌಸ್ ಕ್ವಾಡ್ರೇಚರ್ ಇಲ್ಲಿ ನಾವು ಏಕೀಕರಣವನ್ನು ಪರಿಗಣಿಸುತ್ತಿಲ್ಲ ಈ 2 ನೋಡ್ಗಳನ್ನು ನೀಡಿದ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಎಷ್ಟು ಡಿಗ್ರಿ ಸ್ವಾತಂತ್ರ್ಯವಿದೆ ಸರಿ ನಾನು ಎರಡು ಅಂಕ ಪಾಯಿಂಟ್ ಗಳನ್ನು ಹೊಂದಿದ್ದರೆ ನಾನು ಅದರ ಮೂಲಕ ಒಂದು ಲಾಯಿನ್ ಮಾತ್ರ ಎಳೆಯಬಲ್ಲೆ ಆದ್ದರಿಂದ ಇದು ಒಂದು ಆಯಾಮ ಡಾಯಿಮೆನ್ಸೆನ್ ದಲ್ಲಿದೆ